ಆದ್ದರಿಂದ ಈ ಮಾಡ್ಯೂಲ್ ಕ್ಷಣಗಳ ವಿಧಾನದ ಬಗ್ಗೆ ಇರಲಿದೆ ಇದು ನಾವು ಅವಿಭಾಜ್ಯ ಸಮೀಕರಣಗಳನ್ನು ಪರಿಹರಿಸುವ ವಿಧಾನಕ್ಕೆ ನೀಡಲಾದ ಹೆಸರು ಇಲ್ಲಿಯವರೆಗೆ ಸಮಗ್ರ ಸಮೀಕರಣಗಳ ಒಂದು ಸರಳ ಉದಾಹರಣೆಯನ್ನು ನಾವು ನೋಡಿದ್ದೇವೆ ಅದು ತಂತಿಯ ಮೇಲೆ ಚಾರ್ಜ್ ಮೇಲ್ಮೈ ಚಾರ್ಜ್ ಹೊಂದಿರುವ ಪರಿಮಾಣ ಮತ್ತು ಸ್ಥಾಯೀವಿದ್ಯುತ್ತಿನ ಸಾಮರ್ಥ್ಯವನ್ನು ಕಂಡುಹಿಡಿಯಲು ನಾವು ಬಯಸಿದ್ದೇವೆ ನಾವು ರೂಪಿಸಿದ ಎರಡನೆಯ ವಿಷಯವೆಂದರೆ ಮೇಲ್ಮೈ ಅವಿಭಾಜ್ಯ ಸಮೀಕರಣ ಮತ್ತು ನಾವು ಇದನ್ನು ಹೇಗೆ ಪರಿಹರಿಸುತ್ತೇವೆ ಎಂಬುದನ್ನು ಈಗ ಕಂಡುಹಿಡಿಯಲು ಬಯಸುತ್ತೇವೆ ಆದ್ದರಿಂದ ಸ್ಥೂಲವಾಗಿ ಅನುಸರಿಸುವ ವಿನ್ಯಾಸ ಇದು ಸ್ವಲ್ಪ ಉದ್ದದ ಮಾಡ್ಯೂಲ್ ಆಗಿರುತ್ತದೆ ನಾವು ಕ್ಷಣಗಳ ವಿಧಾನವನ್ನು ಪಡೆಯುವ ಮೊದಲು ನಾವು ನಿಜವಾಗಿ ತಲುಪುವ ಮೊದಲು ಗಣಿತದ ಪ್ರಕಾರ ಕೆಲವು ಗಣಿತ ಪ್ರೇರಣೆ ಮತ್ತು ಕಲ್ಪನೆಯನ್ನು ಸಾಮಾನ್ಯೀಕರಿಸುತ್ತೇವೆ ತದನಂತರ ನಾವು ಅದನ್ನು ಎರಡು ಅನ್ವಯಿಸುತ್ತೇವೆ ಈ ಅಪ್ಲಿಕೇಶನ್ಗಳು ಸರಿ ಆದ್ದರಿಂದ ನೀವು ಸಾಮಾನ್ಯ ಸಿದ್ಧಾಂತವನ್ನು ಕಲಿಯುತ್ತೀರಿ ಮತ್ತು ನಂತರ ನಾವು ಎರಡು ಸಮಸ್ಯೆಗಳಿಗೆ ಅನ್ವಯಿಸಿದ್ದೇವೆ ಆದ್ದರಿಂದ ಅದು ವಿಧಾನವಾಗಲಿದೆ ಮತ್ತು ನಾವು ಈಗ ಇದನ್ನು ಮಾಡಿದಾಗ ನಾವು ಇಲ್ಲಿಯವರೆಗೆ ಅಧ್ಯಯನ ಮಾಡಿದ ಎಲ್ಲವನ್ನೂ ನಾವು ಅನ್ವಯಿಸಬೇಕಾಗುತ್ತದೆ ಆದ್ದರಿಂದ ಅವಿಭಾಜ್ಯ ಸಮೀಕರಣಗಳಿಂದ ಪ್ರಾರಂಭಿಸಿ ಗ್ರೀನ್ನ ಕಾರ್ಯಗಳು ಏಕೀಕರಣದ ಸಂಖ್ಯಾತ್ಮಕ ತಂತ್ರಗಳು ಎಲ್ಲವೂ ಈ ಮಾಡ್ಯೂಲ್ನಲ್ಲಿ ಒಟ್ಟಿಗೆ ಸೇರುತ್ತವೆ ಆದ್ದರಿಂದ ನಾವು ಮುಂದೆ ಹೋಗೋಣ ಆದ್ದರಿಂದ ಇಲ್ಲಿರುವ ಪ್ರೇರಣೆಯನ್ನು ನೋಡೋಣ ಆದ್ದರಿಂದ ನಾವು ಮತ್ತಷ್ಟು ಪ್ರಾರಂಭಿಸಿದ ಮೂಲ ಸಮಸ್ಯೆಗೆ ಹಿಂತಿರುಗಿ ನೋಡೋಣ ಅವಿಭಾಜ್ಯ ಸಮೀಕರಣಗಳನ್ನು ಸ್ವತಃ ಪ್ರೇರೇಪಿಸುವುದು ಸರಿ ಆದ್ದರಿಂದ ಪ್ರತಿಯೊಬ್ಬರೂ ಈ ಅವಿಭಾಜ್ಯ ಸಮೀಕರಣವನ್ನು ಸರಿಯಾಗಿ ನೆನಪಿಸಿಕೊಳ್ಳುತ್ತಾರೆ ಆದ್ದರಿಂದ ನಾವು y ದಿಕ್ಕಿನಲ್ಲಿ ತಂತಿಯನ್ನು ಹೊಂದಿದ್ದೇವೆ ಸರಿ ಅದು ಅದು ಹೇಗೆ ಮತ್ತು ನಾವು ಇಲ್ಲಿ ಬಾಹ್ಯಾಕಾಶದ ಯಾವುದೇ ಹಂತದಲ್ಲಿ ಸಾಮರ್ಥ್ಯವನ್ನು ಕಂಡುಹಿಡಿಯಲು ಬಯಸಿದ್ದೇವೆ ಅದು ಸಮಸ್ಯೆಯಾಗಿದೆ ಮತ್ತು ಈ ಸಿಲಿಂಡರ್ ಅನ್ನು ಸ್ಥಿರ ವೋಲ್ಟೇಜ್ಗೆ ಸಂಪರ್ಕಿಸಲಾಗಿದೆ ಸರಿ ಆದ್ದರಿಂದ ಎಲ್ಲವೂ ಸ್ಥಿರ ವೋಲ್ಟೇಜ್ನಲ್ಲಿತ್ತು ಮತ್ತು ನಾವು ಸಮಸ್ಯೆಯನ್ನು ಹೇಗೆ ಹೊಂದಿಸಿದ್ದೇವೆ ಮತ್ತು ಅದನ್ನು ಪರಿಹರಿಸುವಲ್ಲಿ ನಾವು ಎರಡು ಹಂತಗಳನ್ನು ಹೊಂದಿದ್ದೇವೆ ಸರಿ ಆದ್ದರಿಂದ ಮೊದಲಿಗೆ ಈ ಸಮಸ್ಯೆಯಲ್ಲಿ ಏನು ತಿಳಿದಿಲ್ಲ ವಿದ್ಯಾರ್ಥಿ ವಿದ್ಯುತ್ ಪೂರಣ ವಿದ್ಯುತ್ ಪೂರಣ ಹ೦ಚಿಕೆ ⍴ ಸರಿ ಆದ್ದರಿಂದ ⍴ ತಿಳಿಯದಾಗಿತ್ತು ಆದ್ದರಿಂದ ಮೊದಲ ಹಂತ ⍴ ಅನ್ನು ಕಂಡುಹಿಡಿಯುವುದು ಮತ್ತು ⍴ ಅನ್ನು ಕಂಡುಹಿಡಿಯಲು ನಾವು ಏನು ಮಾಡಿದ್ದೇವೆ ಮೊದಲ ಹಂತವೆಂದರೆ ನಾವು ಸಾಲು ವಿಭಾಗದಂತೆ ವಿವೇಚಿಸುವುದು ಮತ್ತು ನಂತರ ನಾವು ಅದನ್ನು a ನಂತೆ ವ್ಯಕ್ತಪಡಿಸಿದ್ದೇವೆ ವಿದ್ಯಾರ್ಥಿ ಆಧಾರ ತತ್ವ ಮೂಲಾಧಾರ ಸರಿ ಆಧಾರ ಕ್ರಿಯೆಯ ವಿಷಯದಲ್ಲಿ ಮತ್ತು ನಾವು ಸರಳ ನಾಡಿ ಆಧಾರಿತ ಕಾರ್ಯವನ್ನು ಸರಿಯಾಗಿ ಬಳಸುತ್ತೇವೆ ಒಮ್ಮೆ ನಾವು ಇದನ್ನು ತಿಳಿದ ನಂತರ ಇಂಟಿಗ್ರಾಂಡ್ನೊಳಗಿನ ಎಲ್ಲವನ್ನೂ ನಾವು ತಿಳಿದಿದ್ದೇವೆ ಮತ್ತು ನಾನು ಇದನ್ನು ಮೌಲ್ಯಮಾಪನ ಮಾಡಬಹುದು ಮತ್ತು ವಿ ಅನ್ನು ಎಲ್ಲಿಯಾದರೂ ಸರಿಯಾಗಿ ಕಂಡುಹಿಡಿಯಬಹುದು ನಾವು ಸರಿ ಮಾಡಿದ ಸಾಮಾನ್ಯ ವಿಧಾನ ಅದು ಆದ್ದರಿಂದ ನಾವು ಇಲ್ಲಿಯವರೆಗೆ ಮಾಡಿದ ಈ ಸೂತ್ರೀಕರಣವನ್ನು ನೋಡುತ್ತೇವೆ ಆದ್ದರಿಂದ ಉದಾಹರಣೆಗೆ ನಾನು ಒಂದು ಸಮೀಕರಣವನ್ನು ತೆಗೆದುಕೊಳ್ಳಲು ಬಯಸಿದರೆ ಇದು ನಮಗೆ ವ್ಯವಸ್ಥೆಯನ್ನು ಸಮೀಕರಣಗಳನ್ನು ನೀಡಿತು ಎಂಬುದನ್ನು ನೆನಪಿಡಿ ಅದನ್ನು ನಾವು ⍴ ಗಾಗಿ ಪರಿಹರಿಸಲು ಬಳಸುತ್ತೇವೆ ಆದ್ದರಿಂದ ಆ ಸಮೀಕರಣಗಳಲ್ಲಿ ಒಂದನ್ನು ನೋಡೋಣ ಆದ್ದರಿಂದ mth ವಿಭಾಗ ಮತ್ತು ಅದರ ಮಧ್ಯದ ಬಿಂದುವನ್ನು ಸರಿಯಾಗಿ ಹೇಳೋಣಕ್ಕೆ ಅನುಗುಣವಾಗಿ ಆ ಸಮೀಕರಣಗಳಲ್ಲಿ ಒಂದನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಇದನ್ನು ನಾವು ಕೆಲವು rm ಎಂದು ಹೇಳೋಣ ಹಾಗಾದರೆ ಈ ನಲ್ಲಿ mth ಸಮೀಕರಣವಾಗಿ ಈ ಸಮೀಕರಣವನ್ನು ಏನು ಓದಿದೆ ಆದ್ದರಿಂದ ಎಡಭಾಗವು ಸರಿಯಾಗಿರುತ್ತದೆ ನಾವು ಅದನ್ನು ಬಲಭಾಗದಲ್ಲಿ ಇಡಬಹುದು ಆದ್ದರಿಂದ ಸರಿ ಇದೆ ಅದು ನನ್ನ ತಿಳಿದಿರುವ ಸ್ಥಿತಿಯನ್ನು ಗೆ ಸಮನಾಗಿರುತ್ತದೆ ಮತ್ತು ಸಣ್ಣ n ಮೇಲೆ ಒಂದು ಸಂಕಲನವಾಗಲಿದೆ ಕ್ಷಮಿಸಿ ಇದು 1 ರಿಂದ m ಕ್ಯಾಪಿಟಲ್ ಎನ್ ಗೆ ಸಮಾನವಾಗಿರುತ್ತದೆ ಹಾಗಾಗಿ ಇಲ್ಲಿಯೇ ಒಂದು ಗುಂಪಿನ ಸಂಗತಿಗಳು ಇರಲಿವೆ ಮತ್ತು ನಾಡಿ ಆಧಾರಿತ ಕಾರ್ಯವು ನಾನು ಅವರನ್ನು bn ಎಂದು ಕರೆದರೆ bn ಅದನ್ನು ನಾವು ಸರಿ ಎಂದು ಕರೆಯೋಣ ಇದು ನ ಮೇಲೆ ಅವಿಭಾಜ್ಯವಾಗಲಿದೆ ಅದನ್ನು ನಾವು ಹೇಗೆ ಮಾಡಿದ್ದೇವೆ ಎಂಬುದು ಮುಖ್ಯವಲ್ಲ ಮತ್ತು ಈ ಸಮೀಕರಣದಲ್ಲಿ ನಾವು ಪರಿಹರಿಸಿದ ರೀತಿಯಲ್ಲಿ ಎಡಭಾಗದಲ್ಲಿರುವ ಈ ಅನ್ನು 1 ವೋಲ್ಟ್ನಲ್ಲಿ ಸರಿಪಡಿಸಲಾಗಿದೆ ಎಂದು ನಮಗೆ ತಿಳಿದಿದೆ ಆದ್ದರಿಂದ ಈ ಮೂಲ ಕಾರ್ಯಗಳ ಗುಣಾಂಕಗಳು ಸರಿಯಾಗಿರುವುದನ್ನು ನಾವು ಕಂಡುಕೊಂಡಿದ್ದೇವೆ ಆದ್ದರಿಂದ ಅದು ⍴ ಅನ್ನು ವ್ಯಕ್ತಪಡಿಸಲು ನಮಗೆ ಅವಕಾಶ ಮಾಡಿಕೊಟ್ಟಿತು ಆದ್ದರಿಂದ ಇದು ಕೇವಲ ಒಂದು ವಿಮರ್ಶೆ ಅಥವಾ ನಾವು ಈಗಾಗಲೇ ಏನು ಮಾಡಿದ್ದೇವೆ ಮತ್ತು ಇಲ್ಲಿಯವರೆಗೆ ನೋಡಿದ್ದೇವೆ ಎಂಬುದರ ಸಾರಾಂಶವಾಗಿದೆ ಸರಿ ಆದ್ದರಿಂದ ಈಗ ಇದನ್ನು ನೋಡಿದ ನಂತರ ನೀವು ಅದರ ಬಗ್ಗೆ ನಿಮ್ಮ ನೆನಪನ್ನು ನೆನಪಿಸಿಕೊಂಡಿದ್ದೀರಿ ನಿಖರತೆಯ ದೃಷ್ಟಿಯಿಂದ ಈ ವಿಧಾನದ ಕೆಲವು ಸಮಸ್ಯೆಗಳು ಏನೆಂದು ನಾನು ಕೇಳಿದರೆ ನೀವು ಏನು ಯೋಚಿಸುತ್ತೀರಿ ನಿಖರತೆಯು ಕೋಶಗಳ ಸಂಖ್ಯೆಯನ್ನು ಅವಲಂಬಿಸಿರುತ್ತದೆ ದೊಡ್ಡ ಸಂಖ್ಯೆಯ ಕೋಶಗಳು ಪರಿಹಾರದ ನಿಖರತೆಯಾಗಿದೆ ಆದ್ದರಿಂದ ಸಹಜವಾಗಿ ಆ ವಿಧಾನಕ್ಕೆ ಹೆಚ್ಚಿನ ಸಂಖ್ಯೆಯ N ಅಗತ್ಯವಿದೆ ಮತ್ತು ಚಿತ್ರಾತ್ಮಕ ಫಲಿತಾಂಶಗಳಲ್ಲಿಯೂ ನಾವು ಅದನ್ನು ನೋಡಿದ್ದೇವೆ ನಾನು ಹೆಚ್ಚಿನ ಸಂಖ್ಯೆಯ N ಅನ್ನು ಸರಿಪಡಿಸಿದರೂ ಸಹ ಪರಿಕಲ್ಪನಾತ್ಮಕವಾಗಿ ನೀವು ನೋಡಬಹುದಾದ ಯಾವುದೇ ಸಮಸ್ಯೆ ಇದೆಯೇ ವಿದ್ಯಾರ್ಥಿ ಆಧಾರ ತತ್ವ ಆಧಾರ ತತ್ವ ಹೌದು ಆದ್ದರಿಂದ ನಾಡಿ ಆಧಾರಿತ ಕಾರ್ಯವನ್ನು ಬಳಸುವುದರಂತೆ ಆಧಾರ ಕಾರ್ಯಗಳು ಅವಾಸ್ತವಿಕವಾಗಬಹುದು ಆದರೆ ತ್ರಿಕೋನ ಆಧಾರಿತ ಕಾರ್ಯವು ನಿಮಗೆ ತಿಳಿದಿರುವುದು ಉತ್ತಮ ಸರಿ ಆದ್ದರಿಂದ ಆಧಾರ ಕಾರ್ಯಗಳು ಉತ್ತಮವಾಗಬಹುದು ಬೇರೆ ಏನಾದರೂ ಆದ್ದರಿಂದ ನಾನು ಉತ್ತಮ ಆಧಾರ ಕಾರ್ಯವನ್ನು ಪಡೆದುಕೊಂಡಿದ್ದೇನೆ ಎಂದು ಹೇಳೋಣನಾನು ಎನ್ ನ ದೊಡ್ಡ ಮೌಲ್ಯವನ್ನು ಆರಿಸಿದ್ದೇನೆ ಬೇರೆ ಏನಾದರೂ ತೆಗೆದುಕೊಡರೆ ಅದು ಇಲ್ಲಿ ಸಮಸ್ಯೆಯಾಗಬಹುದು ಆದ್ದರಿಂದ ಸುಳಿವು ಎಡಭಾಗವಾಗಿದೆ ಏನು ತಿಳಿದಿದೆ ಅಥವಾ ನಿಮಗೆ ನೀಡಲಾದ ಸಮಸ್ಯೆಯಲ್ಲಿ ಎಲ್ಲಿ ವೋಲ್ಟೇಜ್ ನೀಡಲಾಗಿದೆ ವಿದ್ಯಾರ್ಥಿ ಮೇಲ್ಮೈ ಮೇಲ್ಮೈ ಸರಿ ಸಿಲಿಂಡರ್ನ ಮೇಲ್ಮೈಯಲ್ಲಿ ಈ ಲೋಹೀಯ ಪರಿಪೂರ್ಣ ವಿದ್ಯುತ್ ಪ್ರವಾಹವನ್ನು ಈ ವಿಷಯವಾಗಿ ನೀಡಲಾಗುತ್ತದೆ ಆದ್ದರಿಂದ ಈ ಸಿಲಿಂಡರ್ನಲ್ಲಿನ ಪ್ರತಿಯೊಂದು ಬಿಂದುವು ಸ್ಥಿರ ವೋಲ್ಟೇಜ್ ಅನ್ನು ಹೊಂದಿರುತ್ತದೆ ನಾವೆಲ್ಲರೂ ಇದನ್ನು ಎಲ್ಲಿ ಜಾರಿಗೊಳಿಸುತ್ತಿದ್ದೇವೆ ನಾವು ಕೇಂದ್ರದ ಉದ್ದಕ್ಕೂ ಇದ್ದೇವೆ ಆದರೆ ಪ್ರತ್ಯೇಕ ಬಿಂದುಗಳಲ್ಲಿ ಅಥವಾ ಎಷ್ಟು ಪ್ರತ್ಯೇಕ ಬಿಂದುಗಳಲ್ಲಿದ್ದೇವೆ ವಿದ್ಯಾರ್ಥಿ ಎನ್ ಎನ್ ಬೇರೆಯಾದ ಅಂಶಗಳು ಇದನ್ನು ಮಾಡುವುದರ ಮೂಲಕ ನಾವು rm ಮತ್ತು rm1 ನಡುವಿನ ವೋಲ್ಟೇಜ್ ಇನ್ನೂ 1 ವೋಲ್ಟ್ ಆಗಿದೆಯೆ ಎಂದು ಖಚಿತಪಡಿಸಿಕೊಳ್ಳಲು ಏನನ್ನೂ ಮಾಡುತ್ತಿದ್ದೇವೆ ನಾವು ಎಡಭಾಗದಲ್ಲಿ rm ನಲ್ಲಿ ಮುಂದಿನದನ್ನು ಜಾರಿಗೊಳಿಸುತ್ತಿದ್ದೇವೆ ಆದ್ದರಿಂದ ನಾವು ಇಲ್ಲಿ ಒಂದು ವಿಭಾಗವನ್ನು ಹೊಂದಿದ್ದೇವೆ ಇಲ್ಲಿ ನಾವು ಇನ್ನೂ ಒಂದು ವಿಭಾಗವನ್ನು ಹೊಂದಿದ್ದೇವೆ ಆದ್ದರಿಂದ ಮೊದಲ ಸಮೀಕರಣವು ಈ ಹಂತವನ್ನು ತೆಗೆದುಕೊಳ್ಳುತ್ತದೆ ಎರಡನೇ ಸಮೀಕರಣವು ಈ ಹಂತವನ್ನು ತೆಗೆದುಕೊಳ್ಳುತ್ತದೆ ಮತ್ತು ಹೀಗೆ ಆದರೆ ನಾವು ಏನನ್ನೂ ಮಾಡುತ್ತಿಲ್ಲ ಪರಿಹಾರವು ಸುಗಮವಾಗಿ ಪರಿಣಮಿಸುತ್ತದೆ ಮತ್ತು ನಿಮಗೆ ಚೆನ್ನಾಗಿ ವರ್ತಿಸಿದೆ ಮತ್ತು ಇವೆಲ್ಲವೂ ತಿಳಿದಿದೆ ಎಂದು ನಾವು ಆಶಿಸುತ್ತಿದ್ದೇವೆ ಆದರೆ ಪರಿಹಾರವು ನಿರಂತರವಾಗಿ ಎಲ್ಲೆಡೆ ಸರಿಯಾಗಿ ಒಂದು ವೋಲ್ಟ್ ಆಗಿದೆಯೆ ಎಂದು ಖಚಿತಪಡಿಸಿಕೊಳ್ಳಲು ನಾವು ಏನನ್ನೂ ಮಾಡುತ್ತಿಲ್ಲ ವಿದ್ಯಾರ್ಥಿ 1 ವೋಲ್ಟ್ ನಾನು ಮಾಡುತ್ತೇನೆ ನಿಮಗೆ ತಿಳಿದಿರುವ 1 ವೋಲ್ಟ್ ಅನ್ನು ವೋಲ್ಟೇಜ್ ತಂತಿಯ ಮೇಲಿನ ಪ್ರತಿಯೊಂದು ಬಿಂದುವಿನಲ್ಲಿ ನೀಡಲಾಗಿದೆ ವಿದ್ಯಾರ್ಥಿ ಆದರೆ ನಾವು N ಅನ್ನು ಹೆಚ್ಚಿಸುತ್ತಿದ್ದೇವೆ ನಾವು n ಅನ್ನು ಹೆಚ್ಚಿಸಿದಾಗ ನಾವು ಅದನ್ನು ಸಮೀಪಿಸುತ್ತಿದ್ದೇವೆ ಆದ್ದರಿಂದ ನನ್ನ ಪ್ರಶ್ನೆಯೆಂದರೆ ಉತ್ತಮ ಆಧಾರ ಕಾರ್ಯಗಳನ್ನು ಆಯ್ಕೆಮಾಡುವ N ಅನ್ನು ಸ್ಥಿರವಾಗಿರಿಸುವುದರಿಂದ ನೀವು ಸರಿಯಾಗಿ ಮಾಡಬಹುದಾದ ಉತ್ತಮವಾದದ್ದು ಇನ್ನೂ ಇದೆ ಆದ್ದರಿಂದ ಉತ್ತರ ಹೌದು ಮತ್ತು ಅದನ್ನೇ ಕ್ಷಣಗಳ ವಿಧಾನವು ಮಾಡಲು ಪ್ರಯತ್ನಿಸುತ್ತದೆ ಆದ್ದರಿಂದ ನಾವು ಇಲ್ಲಿ ಏನು ಮಾಡಿದ್ದೇವೆ ಮೂಲಭೂತವಾಗಿ ನಾವು ಅವಿಭಾಜ್ಯ ಸಮೀಕರಣವನ್ನು ವಿವೇಚಿಸಿದ್ದೇವೆ ಮತ್ತು ಅದನ್ನು ಸರಿಯಾಗಿ ಪರಿಹರಿಸಿದ್ದೇವೆ ಆದ್ದರಿಂದ ಈ ವಿಧಾನದ ಸಮಸ್ಯೆಯ ಮುಖ್ಯ ಸಮಸ್ಯೆ ಎಂದರೆ ನಾವು ಅನ್ನು ಜಾರಿಗೊಳಿಸುತ್ತಿಲ್ಲ ಎಂಬುದು ಅನ್ನು ಹೊರತುಪಡಿಸಿ ಬೇರೆ ಹಂತಗಳಲ್ಲಿ rm ಗೆ ಸಮಾನವಾಗಿರುತ್ತದೆ ಸರಿ ಆದ್ದರಿಂದ ಹೆಚ್ಚು ದೃಢವಾದ ವಿಧಾನವನ್ನು ಕ್ಷಣಗಳ ವಿಧಾನ ಎಂದು ಕರೆಯಲಾಗುತ್ತದೆ ಮತ್ತು ಕ್ಷಣಗಳ ಈ ವಿಧಾನವು ವಾಸ್ತವವಾಗಿ ಇದು ಅವಿಭಾಜ್ಯ ಸಮೀಕರಣದ ವಿಧಾನಗಳನ್ನು ಒಳಗೊಂಡಿರುವ ಒಂದು ಸಾಮಾನ್ಯ ಪದವಾಗಿದೆ ಇದು ಸೀಮಿತ ಅಂಶ ವಿಧಾನಗಳನ್ನು ಸಹ ಒಳಗೊಂಡಿದೆ ಆದ್ದರಿಂದ ಇದು ಎಂಜಿನಿಯರಿಂಗ್ ಉದ್ದಕ್ಕೂ ಕಂಡುಬರುತ್ತದೆ